ಈ ಉಪನ್ಯಾಸದಲ್ಲಿ ಇಂಟರ್ಫೇಸಿಂಗ್ ಮತ್ತು ಕೆಲವು ಎಂಬೆಡೆಡ್ ಸಿಸ್ಟಮ್ ಅಪ್ಲಿಕೇಶನ್ಗಳನ್ನು ನಿರ್ಮಿಸಲು ನಾವು ಬಳಸಬಹುದಾದ ಕೆಲವು ಸೆನ್ಸರ್ಸ್ ಬಗ್ಗೆ ನಾವು ಮಾತನಾಡುತ್ತೇವೆ ಇಲ್ಲಿ ನಾವು ಸ್ಪೀಕರ್ ತಾಪಮಾನ ಸಂವೇದಕ ಎಲ್ಎಂ 35 ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಮೈಕ್ರೊಫೋನ್ ನಂತಹ ಕೆಲವು ಸೆನ್ಸರ್ಸ್ಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಮಾತನಾಡುತ್ತೇವೆ ನಾವು ವಿವರವಾಗಿ ಹೋಗುವುದಿಲ್ಲ ಆದರೆ ಬಹಳ ಸಂಕ್ಷಿಪ್ತ ಕೆಲಸದ ತತ್ವ ಆದ್ದರಿಂದ ವಿಷಯವು ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ನೀವು ನಿಜವಾಗಿಯೂ ಅರ್ಥಮಾಡಿಕೊಳ್ಳುತ್ತೀರಿ ಮೊದಲು ನಾವು ಸ್ಪೀಕರ್ ಬಗ್ಗೆ ಮಾತನಾಡೋಣ ಸ್ಪೀಕರ್ ಎನ್ನುವುದು ನಾವು ಕೆಲವು ಧ್ವನಿಯನ್ನು ಉತ್ಪಾದಿಸುವ ಸಾಧನವಾಗಿದೆ ಸ್ಪೀಕರ್ ಮೂಲಭೂತವಾಗಿ ಎಲೆಕ್ಟ್ರೋ ಅಕೌಸ್ಟಿಕ್ ಸಂಜ್ಞಾಪರಿವರ್ತಕ ಅಂದರೆ ವಿದ್ಯುತ್ ಆಡಿಯೊ ಸಿಗ್ನಲ್ ಅನ್ನು ಅನುಗುಣವಾದ ಧ್ವನಿಯಾಗಿ ಪರಿವರ್ತಿಸುತ್ತದೆ ಇದರರ್ಥ ನೀವು ವಿದ್ಯುತ್ ಸಿಗ್ನಲ್ ತರಂಗರೂಪವನ್ನು ಇನ್ಪುಟ್ ಆಗಿ ನೀಡುತ್ತೀರಿ ಮತ್ತು ಸ್ಪೀಕರ್ ಶಬ್ದವನ್ನು ಔಟ್ಪುಟ್ ಆಗಿ ಉತ್ಪಾದಿಸುತ್ತದೆ ಈಗ ಸ್ಪೀಕರ್ ಒಳಗೆ ಏನು ಇದೆ ಸ್ಪೀಕರ್ ಒಳಗೆ ಶಾಶ್ವತ ಮ್ಯಾಗ್ನೆಟ್ ಇದೆ ಮತ್ತು ಚಲಿಸಬಲ್ಲ ವಿದ್ಯುತ್ಕಾಂತವಿದೆ ವಿದ್ಯುತ್ಕಾಂತ ಎಂದರೇನು ವಿದ್ಯುತ್ಕಾಂತವನ್ನು ಕೆಲವು ಫೆರೋಮ್ಯಾಗ್ನೆಟಿಕ್ ವಸ್ತುಗಳಿಂದ ನಿರ್ಮಿಸಲಾಗಿದೆ ಅದರ ಸುತ್ತಲೂ ಕಾಯಿಲ್ ಇರುತ್ತದೆ ಕಾಯಿಲ್ ಮೂಲಕ ಹರಿಯುವ ಪ್ರವಾಹ ಇದ್ದಾಗಲೆಲ್ಲಾ ಆ ವಸ್ತುವು ಆಯಸ್ಕಾಂತವಾಗುತ್ತದೆ ಪರಿಕಲ್ಪನೆ ಹೀಗಿದೆ ಶಾಶ್ವತ ಮ್ಯಾಗ್ನೆಟ್ ಇದೆ ಮತ್ತು ಫೆರೋಮ್ಯಾಗ್ನೆಟ್ ಸುತ್ತ ಕಾಯಿಲ್ ಚಲಿಸಬಲ್ಲದು ಪ್ರವಾಹ ಹರಿಯುವಾಗಲೆಲ್ಲಾ ಇದು ಆಯಸ್ಕಾಂತವಾಗುತ್ತದೆ ಆದ್ದರಿಂದ ಇದು ಶಾಶ್ವತ ಮ್ಯಾಗ್ನೆಟ್ ಕಡೆಗೆ ಆಕರ್ಷಿಸಲ್ಪಡುತ್ತದೆ ಅಥವಾ ನಾವು ಹಾದುಹೋಗುವ ಪ್ರವಾಹವನ್ನು ಅವಲಂಬಿಸಿ ಅದನ್ನು ಶಾಶ್ವತ ಮ್ಯಾಗ್ನೆಟ್ ನಿಂದ ಹಿಮ್ಮೆಟ್ಟಿಸಲಾಗುತ್ತದೆ ಮತ್ತು ಕಂಪನ ಇರುತ್ತದೆ ಇದು ಮೂಲ ಪರಿಕಲ್ಪನೆ ಉತ್ಪತ್ತಿಯಾಗುವ ಕಾಂತಕ್ಷೇತ್ರದ ಕಾರಣದಿಂದಾಗಿ ವಿದ್ಯುತ್ಕಾಂತದ ಕಾಯಿಲ್ ಮೂಲಕ ಪ್ರವಾಹವು ಹರಿಯುವಾಗ ಈ ವಸ್ತುವು ಆಯಸ್ಕಾಂತವಾಗಿ ಪರಿಣಮಿಸುತ್ತದೆ ಮತ್ತು ಎರಡು ಆಯಸ್ಕಾಂತಗಳು ಒಂದಕ್ಕೊಂದು ಆಕರ್ಷಿಸುತ್ತವೆ ಅಥವಾ ವಿಕರ್ಷಣ ಶಕ್ತಿ ಇರುತ್ತದೆ ಆದ್ದರಿಂದ ಪರಸ್ಪರ ದೂರ ಹೋಗುತ್ತವೆ ವಿದ್ಯುತ್ ಪ್ರವಾಹದ ಧ್ರುವೀಯತೆ ಪ್ರವಾಹವು ಯಾವ ದಿಕ್ಕಿನಲ್ಲಿ ಹರಿಯುತ್ತಿದೆ ಎಂಬುದನ್ನು ಅವಲಂಬಿಸಿ ಇದು ಸಂಭವಿಸುತ್ತದೆ ನೀವು ಇಲ್ಲಿ ಕಾಣುವ ರೇಖಾಚಿತ್ರವನ್ನು ನೋಡಿದರೆ ಶಾಶ್ವತ ಮ್ಯಾಗ್ನೆಟ್ ಅನ್ನು ಹಿಂಭಾಗದಲ್ಲಿ ತೋರಿಸಲಾಗಿದೆ ಇದು ಶಾಶ್ವತ ಮ್ಯಾಗ್ನೆಟ್ ಮತ್ತು ಕಾಯಿಲ್ ನಲ್ಲಿ ಸುರುಳಿಯನ್ನು ಮಧ್ಯದ ಬಿಂದುವಿನ ಸುತ್ತಲೂ ಸುತ್ತಲಾಗುತ್ತದೆ ಇದನ್ನು ಶಾಶ್ವತ ಮ್ಯಾಗ್ನೆಟ್ಗೆ ಸಂಪರ್ಕಿಸಬಹುದು ಅಥವಾ ಜೋಡಿಸಬಹುದು ಅಥವಾ ಇದು ಪ್ರತ್ಯೇಕ ಚಲಿಸಬಲ್ಲ ಭಾಗವೂ ಆಗಿರಬಹುದು ಎರಡು ವಿಭಿನ್ನ ರೀತಿಯ ಸ್ಪೀಕರ್ಗಳನ್ನು ನೀವು ತಯಾರಿಸಬಹುದು ಮತ್ತು ಇನ್ಪುಟ್ ವೋಲ್ಟೇಜ್ ಸಿಗ್ನಲ್ ಅನ್ನು ಅವಲಂಬಿಸಿ ಪ್ರವಾಹ ಹರಿಯುವಾಗ ಕಾಯಿಲ್ ಕೆಲವು ಪ್ರವಾಹ ಹರಿಯುತ್ತದೆ ಆದ್ದರಿಂದ ಈ ಕಾಯಿಲ್ ಆಕರ್ಷಕ ಅಥವಾ ವಿಕರ್ಷಣ ಬಲವನ್ನು ಅವಲಂಬಿಸಿ ಮುಂದಕ್ಕೆ ಮತ್ತು ಹಿಂದಕ್ಕೆ ಚಲಿಸುತ್ತದೆ ಮತ್ತು ಆ ಕಾಯಿಲ್ ಸಂಪರ್ಕ ಹೊಂದಿದ ತೆಳುವಾದ ಧ್ವನಿಫಲಕವಿದೆ ಸ್ಪೀಕರ್ನಲ್ಲಿ ಈ ರೀತಿಯ ಡಯಾಫ್ರಾಮ್ ಇದೆ ಎಂದು ನೀವು ನೋಡಿರಬೇಕು ತೆಳುವಾದ ಮೃದುವಾದ ವಸ್ತು ಕೂಡ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಲು ಪ್ರಾರಂಭಿಸುತ್ತದೆ ಮತ್ತು ಕಂಪನವಿದೆ ಈಗ ಆ ಕಂಪನವು ನಮ್ಮ ಕಿವಿಗೆ ಕೇಳಬಹುದಾದ ಆವರ್ತನ ವ್ಯಾಪ್ತಿಯಲ್ಲಿದ್ದರೆ ನಾವು ಶಬ್ದವನ್ನು ಕೇಳುತ್ತೇವೆ ಈಗ ವಿಶಿಷ್ಟವಾದ ಆಡಿಯೊ ಶ್ರೇಣಿ 20 Hz ನಿಂದ 20 KHz ಎಂದು ನಿಮಗೆ ತಿಳಿದಿದೆ ಈ ಆವರ್ತನ ಶ್ರೇಣಿಯ ನಡುವೆ ಮಾನವ ಕಿವಿ ಕೇಳಲು ಸಾಧ್ಯವಾಗುತ್ತದೆ ಈ ವ್ಯಾಪ್ತಿಯಲ್ಲಿ ಡಯಾಫ್ರಾಮ್ ಕಂಪಿಸುವ ಆವರ್ತನವಿದ್ದರೆ ನಾವು ಆ ಧ್ವನಿಯನ್ನು ಕೇಳಲು ಸಾಧ್ಯವಾಗುತ್ತದೆ ಇದು ಹೀಗೆ ಕಾರ್ಯನಿರ್ವಹಿಸುತ್ತದೆ ವಿದ್ಯುತ್ಕಾಂತೀಯ ಮತ್ತು ಡಯಾಫ್ರಾಮ್ ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುತ್ತದೆ ಕಂಪನ ಇರುತ್ತದೆ ಮತ್ತು ಕಂಪನದ ಆವರ್ತನವು ಧ್ವನಿಯನ್ನು ಉಂಟುಮಾಡುತ್ತದೆ ಹೆಚ್ಚಿನ ಆಡಿಯೊ ಸಿಸ್ಟಮ್ಗಳಲ್ಲಿ ನಾವು ತುಂಬಾ ಕಡಿಮೆ ಶಬ್ದದೊಂದಿಗೆ ಉತ್ತಮ ಆಂಪ್ಲಿಫಯರ್ ಸರ್ಕ್ಯೂಟ್ ಅನ್ನು ಹೊಂದಿದ್ದೇವೆ ಇದರಿಂದ ನಾವು ಸ್ಪಷ್ಟ ಮತ್ತು ಉತ್ತಮವಾದ ಧ್ವನಿಯನ್ನು ಪಡೆಯುತ್ತೇವೆ ಮುಂದೆ ನಾವು ಒಂದು ರೀತಿಯ ತಾಪಮಾನ ಸಂವೇದಕದ ಬಗ್ಗೆ ಮಾತನಾಡೋಣ ಇದು ನಮ್ಮ ಪ್ರಯೋಗಗಳಲ್ಲಿ ನಮ್ಮಲ್ಲಿ ಅನೇಕರು ಬಳಸುವ ಅತ್ಯಂತ ಜನಪ್ರಿಯ ತಾಪಮಾನ ಸಂವೇದಕವಾಗಿದೆ ಇದನ್ನು LM35 ಎಂದು ಕರೆಯಲಾಗುತ್ತದೆ ಈ LM35 ತಾಪಮಾನ ಸಂವೇದಕದ ಅತ್ಯಂತ ಅನುಕೂಲಕರ ರೀತಿಯಾಗಿದೆ ಇದು ಈ ರೀತಿ ಕಾಣುತ್ತದೆ 3 ಪಿನ್ಗಳಿವೆ ಪಿನ್ ಸಂಖ್ಯೆ 1 ಮತ್ತು ಪಿನ್ ಸಂಖ್ಯೆ 3 ವಿದ್ಯುತ್ ಸರಬರಾಜು ಪಿನ್ಗಳಾಗಿವೆ ಪಿನ್ ಸಂಖ್ಯೆ 3 ನೀವು ನೆಲಕ್ಕೆ ಸಂಪರ್ಕಿಸಿ ಮತ್ತು ಪಿನ್ ಸಂಖ್ಯೆ 1 ನೀವು ಸಕಾರಾತ್ಮಕ ವಿದ್ಯುತ್ ಸರಬರಾಜನ್ನು ಸಂಪರ್ಕಿಸಬಹುದು LM35 ಪ್ರಕಾರದ ಸಂಖ್ಯೆಯನ್ನು ಅವಲಂಬಿಸಿ ಈ ವಿದ್ಯುತ್ ಸರಬರಾಜು ವೋಲ್ಟೇಜ್ 4 ಮತ್ತು 20 ವೋಲ್ಟ್ಗಳ ನಡುವೆ ಬದಲಾಗಬಹುದು ಮತ್ತು ಮಧ್ಯದ ಪಿನ್ ಸಂಖ್ಯೆ 2 ಕೆಲವು ಅನಲಾಗ್ ವೋಲ್ಟೇಜ್ ಅನ್ನು ಉತ್ಪಾದಿಸುತ್ತದೆ ಅದು ಬಾಹ್ಯ ಸುತ್ತುವರಿದ ತಾಪಮಾನಕ್ಕೆ ಅನುಪಾತದಲ್ಲಿರುತ್ತದೆ LM35 ನ ಎರಡು ಆವೃತ್ತಿಗಳು ಲಭ್ಯವಿದೆ ಅವುಗಳಲ್ಲಿ ಕೆಲವು ನೇರವಾಗಿ ಡಿಗ್ರಿ ಸೆಂಟಿಗ್ರೇಡ್ ಅಥವಾ ಸೆಲ್ಸಿಯಸ್ನಲ್ಲಿನ ತಾಪಮಾನಕ್ಕೆ ಅನುಗುಣವಾಗಿ ವೋಲ್ಟೇಜ್ ಅನ್ನು ಉತ್ಪಾದಿಸಬಹುದು ಡಿಗ್ರಿ ಫ್ಯಾರನ್ಹೀಟ್ನಲ್ಲಿ ಸಹ ನೀಡಬಹುದಾದ ಮತ್ತೊಂದು ಆವೃತ್ತಿಯಿದೆ ನಾನು ಹೇಳಿದಂತೆ ಔಟ್ಪುಟ್ ವೋಲ್ಟೇಜ್ ಈ ಸಂವೇದಕಗಳಲ್ಲಿನ ತಾಪಮಾನಕ್ಕೆ ಅನುಪಾತದಲ್ಲಿರುತ್ತದೆ ನಾವು ನಿಮಗೆ ತೋರಿಸುತ್ತಿರುವ ರೀತಿಯ ಸಂವೇದಕ ಅದು ತಾಪಮಾನವನ್ನು ಸೆಂಟಿಗ್ರೇಡ್ ಮಾಡುವ ಪ್ರಮಾಣಕ್ಕೆ ಅನುಪಾತದಲ್ಲಿರುತ್ತದೆ ಮತ್ತು ಇದರೊಳಗೆ ಈ ಎಲ್ಲಾ ಸರ್ಕ್ಯೂಟ್ರಿಗಳನ್ನು ನಿರ್ಮಿಸಲಾಗಿದೆ ನಿಮಗೆ ಯಾವುದೇ ರೀತಿಯ ಬಾಹ್ಯ ಮಾಪನಾಂಕ ನಿರ್ಣಯದ ಅಗತ್ಯವಿಲ್ಲ ಮತ್ತು ಇದು 0 25oC ಯ ನಿಖರತೆಯನ್ನು ಹೊಂದಿದೆ ಅದು ಹೆಚ್ಚಿನ ಅಪ್ಲಿಕೇಶನ್ಗಳಲ್ಲಿ ಸಾಕಾಗುತ್ತದೆ ಮತ್ತು ಇದು ತುಂಬಾ ಕಡಿಮೆ ಶಕ್ತಿಯನ್ನು ಬಳಸುತ್ತದೆ ಕಾರ್ಯಾಚರಣೆಯ ಸಮಯದಲ್ಲಿ 60 ಮೈಕ್ರೊಅಂಪಿಯರ್ ಬಳಸುತದೆ ಆದ್ದರಿಂದ ಇದು ತುಂಬಾ ಕಡಿಮೆ ಶಕ್ತಿಯ ಸಾಧನವಾಗಿದೆ ಮತ್ತು ಇದು 55 ರಿಂದ 155 ಡಿಗ್ರಿ ಸೆಲ್ಸಿಯಸ್ ವರೆಗೆ ವ್ಯಾಪಕವಾದ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುತ್ತದೆ ವಿದ್ಯುತ್ ಸರಬರಾಜು ವ್ಯಾಪ್ತಿಯು 4 ರಿಂದ 20 ವೋಲ್ಟ್ಗಳವರೆಗೆ ಇರುತ್ತದೆ ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ ಮಧ್ಯದ ಬಿಂದುವು ಅನಲಾಗ್ ಔಟ್ಪುಟ್ ವೋಲ್ಟೇಜ್ ಅನ್ನು ಉತ್ಪಾದಿಸುತ್ತಿದೆ ಮತ್ತು ಅದು ಪ್ರಮಾಣಾನುಗುಣವಾಗಿರುತ್ತದೆ ಆದ್ದರಿಂದ ಅನುಪಾತದ ಸ್ಥಿರತೆ ಏನು ಅನುಪಾತದ ಸ್ಥಿರತೆಯೆಂದರೆ ತಾಪಮಾನದಲ್ಲಿನ ಪ್ರತಿ ಡಿಗ್ರಿ ಸೆಂಟಿಗ್ರೇಡ್ ಏರಿಕೆಗೆ ಔಟ್ಪುಟ್ ವೋಲ್ಟೇಜ್ನಲ್ಲಿ 10 ಮಿಲಿವೋಲ್ಟ್ಗಳ ಹೆಚ್ಚಳ ಇರುತ್ತದೆ ಈ ಸಾಧನವನ್ನು ಈ ರೀತಿ ನಿರ್ಮಿಸಲಾಗಿದೆ ಆಂತರಿಕವಾಗಿ ನಾನು ಬಹಳ ವಿವರಣೆಗೆ ಹೋಗುತ್ತಿಲ್ಲ ಈ ಸಾಧನವು ಈ ರೀತಿ ಕಾಣುತ್ತದೆ ಎರಡು ಟ್ರಾನ್ಸಿಸ್ಟರ್ಗಳಿವೆ ಕೆಲವು ಡಯೋಡ್ಗಳಿವೆ ಕೆಲವು ಆಂಪ್ಲಿಫೈಯರ್ಗಳಿವೆ ಸ್ಥಿರವಾದ ಪ್ರಸ್ತುತ ಮೂಲವಿದೆ ಮತ್ತು ಈ ಎರಡು ಟ್ರಾನ್ಸಿಸ್ಟರ್ಗಳು ಬಹಳ ವಿಚಿತ್ರವಾದವು ಅವುಗಳಲ್ಲಿ ಒಂದು ಎಮಿಟರ್ ಅನ್ನು ಹೊಂದಿದ್ದು ಅದು ಇನ್ನೊಂದಕ್ಕಿಂತ 10 ಪಟ್ಟು ದೊಡ್ಡದಾಗಿದೆ ಈ ಸರ್ಕ್ಯೂಟ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾನು ವಿವರಿಸಲು ಪ್ರಯತ್ನಿಸುತ್ತಿಲ್ಲ ಆದರೆ ಟ್ರಾನ್ಸಿಸ್ಟರ್ಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಗಳು ಸುತ್ತುವರಿದ ತಾಪಮಾನದ ಮೇಲೆ ಬಲವಾದ ಅವಲಂಬನೆಯನ್ನು ಹೊಂದಿರುತ್ತವೆ ಅಂದರೆ ತಾಪಮಾನ ಸಂವೇದನೆಯನ್ನು ಹೀಗೆ ಮಾಡಲಾಗುತ್ತದೆ ಮತ್ತು ಈ ಎರಡು ಟ್ರಾನ್ಸಿಸ್ಟರ್ಗಳಲ್ಲಿ ಹರಿಯುವ ಪ್ರವಾಹಗಳಲ್ಲಿನ ವ್ಯತ್ಯಾಸವು ವರ್ಧಿಸಲ್ಪಟ್ಟಿದೆ ಮತ್ತು ಈ ಪ್ರತಿರೋಧ R1 ಅಡ್ಡಲಾಗಿರುವ ವೋಲ್ಟೇಜ್ ವಾಸ್ತವವಾಗಿ ಸಂಪೂರ್ಣ ತಾಪಮಾನಕ್ಕೆ ಅನುಪಾತದಲ್ಲಿ ಪರಿಣಮಿಸುತ್ತಿದೆ ಮತ್ತು ಇನ್ನೊಂದು ಬದಿಯಲ್ಲಿ ಈ ಸಂಪೂರ್ಣ ತಾಪಮಾನದ ಮೌಲ್ಯ ಇತರ ಸರ್ಕ್ಯೂಟ್ರಿಯ ಮೂಲಕ ಈ ವೋಲ್ಟೇಜ್ ಅನ್ನು ಪರಿವರ್ತಿಸಲಾಗುತ್ತಿದೆ ಇದನ್ನು ಡಿಗ್ರಿ ಫ್ಯಾರನ್ಹೀಟ್ ಅಥವಾ ಡಿಗ್ರಿ ಸೆಂಟಿಗ್ರೇಡ್ಗೆ ಅನುಪಾತದಲ್ಲಿ ಮಾಡಬಹುದು ಆದ್ದರಿಂದ ನಾನು ನಿಮಗೆ ಹೇಳಿದ LM35 ಸಾಧನದ ಎರಡು ಕುಟುಂಬಗಳಿವೆ ಒಂದು ಡಿಗ್ರಿ ಸೆಂಟಿಗ್ರೇಡ್ಗೆ ಅನುಗುಣವಾದ ಔಟ್ಪುಟ್ ವೋಲ್ಟೇಜ್ ಅನ್ನು ಡಿಗ್ರಿ ಫ್ಯಾರನ್ಹೀಟ್ಗೆ ಅನುಪಾತದಲ್ಲಿ ನೀಡುತ್ತದೆ ಆದರೆ ಅದನ್ನು ಬಳಸುವುದು ಅತ್ಯಂತ ಸರಳವಾಗಿದೆ ಇಲ್ಲಿ ನಾನು ರೇಖಾಚಿತ್ರವನ್ನು ತೋರಿಸುತ್ತಿದ್ದೇನೆ ಅಲ್ಲಿ ಆರ್ರ್ಡಿನೊ ಯುಎನ್ಒ ಬೋರ್ಡ್ನೊಂದಿಗೆ ನಾವು ಎಲ್ಎಂ 35 ಅನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದೇವೆ ನಾವು 5 ವಿ ಗೆ ಸಂಪರ್ಕಿಸುತ್ತಿರುವ ಎಡಭಾಗದ ಟರ್ಮಿನಲ್ ಇದು 5 ವಿ ಅನ್ನು ಉತ್ಪಾದಿಸುವ ಟರ್ಮಿನಲ್ ಆಗಿದೆ ನಾವು ಅದನ್ನು ನೇರವಾಗಿ 5 ವಿ ಗೆ ಸಂಪರ್ಕಿಸುತ್ತಿದ್ದೇವೆ ಈ ಕಪ್ಪು ಬಣ್ಣವನ್ನು ಗ್ರೌಂಡ್ಗೆ ಸಂಪರ್ಕಿಸಲಾಗಿದೆ ಮತ್ತು ತಾಪಮಾನಕ್ಕೆ ಅನುಪಾತದಲ್ಲಿ ಅನಲಾಗ್ ಔಟ್ಪುಟ್ ಅನ್ನು ಉತ್ಪಾದಿಸುವ ಮಧ್ಯದ ಒಂದು ಪೋರ್ಟ್ ರೇಖೆಗಳಿಗೆ ಸಂಪರ್ಕ ಹೊಂದಿದೆ ನಾವು ಅನಲಾಗ್ ಇನ್ಪುಟ್ಗಳಲ್ಲಿ ಒಂದನ್ನು ಸಂಪರ್ಕಿಸಿದ್ದೇವೆ ಎಂದು ನೀವು ನೋಡುತ್ತೀರಿ ಏಕೆಂದರೆ ಇದು ಅನಲಾಗ್ ವೋಲ್ಟೇಜ್ ಆಗಿದೆ ಅಂತರ್ನಿರ್ಮಿತ ಎ ಡಿ ಪರಿವರ್ತಕದ ಮೂಲಕ ನೀವು ಅನಲಾಗ್ ವೋಲ್ಟೇಜ್ನ ಮೌಲ್ಯವನ್ನು ಓದಬಹುದು ನೀವು ಡೇಟಾವನ್ನು ಓದಬಹುದು ಮತ್ತು ಹೊರಗಿನ ನಿಜವಾದ ತಾಪಮಾನ ಯಾವುದು ಎಂದು ನೀವು ಲೆಕ್ಕಾಚಾರ ಮಾಡಬಹುದು ಈಗ ಬೆಳಕನ್ನು ಗ್ರಹಿಸಬಲ್ಲ ಲೈಟ್ ಡಿಪೆಂಡೆಂಟ್ ರೆಸಿಸ್ಟರ್ ಎಂಬ ಸಂವೇದಕದ ಬಗ್ಗೆ ಮಾತನಾಡೋಣ LDR ಬಹಳ ಸಣ್ಣ ಸಾಧನವಾಗಿದೆ ಟಿಟಿ ಈ ರೀತಿ ಕಾಣುತ್ತದೆ ಇದು ಎರಡು ಟರ್ಮಿನಲ್ ಸಾಧನವಾಗಿದೆ ಮತ್ತು ಪಾರದರ್ಶಕ ವಿಂಡೋ ಇದೆ ಮೇಲೆ ನೀವು ಈ ರೀತಿಯ ಅಂಕುಡೊಂಕಾದ ಮಾದರಿಯನ್ನು ನೋಡಬಹುದು ಅದರೊಳಗೆ ಎಲ್ಡಿಆರ್ ಹೇಗೆ ಕಾಣುತ್ತದೆ ಈ ಎಲ್ಡಿಆರ್ ಅನ್ನು ಕೆಲವೊಮ್ಮೆ ಫೋಟೋ ರೆಸಿಸ್ಟರ್ ಎಂದೂ ಕರೆಯಲಾಗುತ್ತದೆ ಇದು ಪ್ರತಿರೋಧವಾಗಿದ್ದು ಅದರ ಮೇಲಿನ ಬೆಳಕಿನ ಘಟನೆಯನ್ನು ಅವಲಂಬಿಸಿ ಅದರ ಮೌಲ್ಯವು ಬದಲಾಗುತ್ತದೆ ಎಲ್ಡಿಆರ್ ಈ ರೀತಿ ಕಾರ್ಯನಿರ್ವಹಿಸುತ್ತದೆ ಎಷ್ಟು ಬೆಳಕು ಘಟನೆಯಾಗಿದೆ ಎಂಬುದರ ಆಧಾರದ ಮೇಲೆ ಪ್ರತಿರೋಧದ ಮೌಲ್ಯವು ಬದಲಾಗುತ್ತದೆ ಅದರ ಮೇಲೆ ಬೀಳುವ ಬೆಳಕಿನ ತೀವ್ರತೆಯ ಬಗ್ಗೆ ನಿಮಗೆ ಕಲ್ಪನೆಯನ್ನು ನೀಡುವ ಪ್ರತಿರೋಧವನ್ನು ನೀವು ಅಳೆಯಬಹುದು ಆಂತರಿಕವಾಗಿ ಇದನ್ನು ಕೆಲವು ಸೆಮಿಕಂಡಕ್ಟರ್ ವಸ್ತುಗಳಿಂದ ತಯಾರಿಸಲಾಗುತ್ತದೆ ಏಕೆಂದರೆ ಸೆಮಿಕಂಡಕ್ಟರ್ ವಸ್ತುಗಳು ಈ ರೀತಿಯ ಫೋಟೋ ನಿರೋಧಕ ಆಸ್ತಿಯನ್ನು ಹೊಂದಿವೆ ಬೆಳಕು ಅವುಗಳ ಮೇಲೆ ಬಿದ್ದಾಗ ಪ್ರತಿರೋಧವು ಬದಲಾಗುತ್ತದೆ ಸಾಧನದಲ್ಲಿ ಬೆಳಕು ಅಥವಾ ಫೋಟಾನ್ಗಳು ಬಿದ್ದಾಗ ಸಾಧನದೊಳಗಿನ ಎಲೆಕ್ಟ್ರಾನ್ಗಳು ಒಂದು ಜಾಗದಿಂದ ಇನ್ನೊಂದಕ್ಕೆ ಚಲಿಸುತ್ತವೆ ಸಾಮಾನ್ಯವಾಗಿ ಅವುಗಳನ್ನು ವೇಲೆನ್ಸ್ ಬ್ಯಾಂಡ್ ಎಂದು ಕರೆಯಲಾಗುತ್ತದೆ ಅವು ಕಂಡಕ್ಷನ್ ಬ್ಯಾಂಡ್ಗೆ ಚಲಿಸುತ್ತವೆ ವೇಲೆನ್ಸ್ ಬ್ಯಾಂಡ್ ಚಲಿಸಿದರೆ ಅಂದರೆ ಎಲೆಕ್ಟ್ರಾನ್ಗಳು ಹೆಚ್ಚು ಮೊಬೈಲ್ ಆಗುತ್ತವೆ ಇದರ ಪರಿಣಾಮವಾಗಿ ಪ್ರತಿರೋಧ ಕಡಿಮೆಯಾಗುತ್ತದೆ ಏಕೆಂದರೆ ಎಲೆಕ್ಟ್ರಾನ್ಗಳ ಹರಿವು ಪ್ರವಾಹದ ಹರಿವಿಗೆ ಕಾರಣವಾಗುತ್ತದೆ ಮತ್ತು ಇತರ ಆಸ್ತಿಯೆಂದರೆ ಬೆಳಕು ಹೆಚ್ಚಾದಂತೆ ಪ್ರತಿರೋಧವು ಘಾತೀಯವಾಗಿ ಕಡಿಮೆಯಾಗುತ್ತದೆ LM35 ಗಿಂತ ಭಿನ್ನವಾಗಿ ಇದು ರೇಖೀಯ ಸಾಧನವಲ್ಲ ಪ್ರತಿರೋಧವು ತೀವ್ರತೆಯ ಮಟ್ಟಕ್ಕೆ ಅನುಪಾತದಲ್ಲಿಲ್ಲ ಇದು ಈ ರೀತಿಯ ಘಾತೀಯ ರೇಖೆಯನ್ನು ಅನುಸರಿಸುತ್ತದೆ ಮತ್ತು ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ ವ್ಯತ್ಯಾಸವು ಸಾಕಷ್ಟು ಮಹತ್ವದ್ದಾಗಿರಬಹುದು ಈ ವಿಶಿಷ್ಟ ವಕ್ರರೇಖೆಯಲ್ಲಿ ನೀವು ಮೆಗಾ ಓಮ್ಗಳ ಕ್ರಮದ ಪ್ರತಿರೋಧವನ್ನು ಹೊಂದಿದ್ದೀರಿ ಎಂದು ನೀವು ನೋಡುತ್ತೀರಿ ಮತ್ತು ಈ ಹಂತದಲ್ಲಿ ನಾವು ನೂರಾರು ಓಮ್ಗಳ ಕ್ರಮದ ಪ್ರತಿರೋಧವನ್ನು ಹೊಂದಿದ್ದೇವೆ ಆದ್ದರಿಂದ ಮೆಗಾ ಓಮ್ನಿಂದ ನೂರಾರು ಓಮ್ಗಳವರೆಗೆ ದೊಡ್ಡ ವ್ಯತ್ಯಾಸವಿದೆ ಪ್ರತಿರೋಧದಲ್ಲಿನ ಈ ಬದಲಾವಣೆಯನ್ನು ಗ್ರಹಿಸಲು ನೀವು ಸರಿಯಾದ ಸರ್ಕ್ಯೂಟ್ರಿ ಹೊಂದಿದ್ದರೆ ನೀವು ಬೆಳಕಿನ ತೀವ್ರತೆಯ ಮಟ್ಟವನ್ನು ಬಹಳ ನಿಷ್ಠೆಯಿಂದ ಮತ್ತು ನಿಖರವಾಗಿ ಗ್ರಹಿಸಬಹುದು ನೀವು ಗಮನಿಸುವ ಇನ್ನೊಂದು ಅಂಶವೆಂದರೆ ಈ ಸಾಧನಗಳು ಮಿಂಚಿನ ವೇಗದಲ್ಲಿಲ್ಲ ಅದನ್ನು ಉತ್ಪಾದಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಈ ಸಾಧನಗಳಲ್ಲಿ ಬೆಳಕು ಬಿದ್ದಾಗ ಅದು ಸಾಧನಕ್ಕೆ ಪ್ರತಿಕ್ರಿಯಿಸಲು ಹತ್ತಾರು ಮಿಲಿಸೆಕೆಂಡುಗಳ ಕ್ರಮವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಔಟ್ಪುಟ್ ನೆಲೆಗೊಳ್ಳುತ್ತದೆ ಮತ್ತು ಬೆಳಕನ್ನು ಮತ್ತೆ ಹಿಂತೆಗೆದುಕೊಂಡಾಗ ನೀವು ಅದನ್ನು ಕತ್ತಲೆಯಾದ ಸ್ಥಳದಲ್ಲಿ ಇರಿಸಿ ನಂತರ ಪ್ರತಿರೋಧವು ಆ ಹೆಚ್ಚಿನ ಪ್ರತಿರೋಧ ಸ್ಥಿತಿಗೆ ಹಿಂತಿರುಗಲು ಒಂದೆರಡು ಸೆಕೆಂಡುಗಳನ್ನು ತೆಗೆದುಕೊಳ್ಳಬಹುದು ಇದನ್ನು ನೀವು ನೆನಪಿಟ್ಟುಕೊಳ್ಳಬೇಕು ಇದರರ್ಥ ಪ್ರತಿಕ್ರಿಯೆ ಸಮಯವು ಮೈಕ್ರೊ ಸೆಕೆಂಡುಗಳು ಅಥವಾ ಕಡಿಮೆ ಮಿಲಿಸೆಕೆಂಡುಗಳ ಕ್ರಮದಲ್ಲಿರುವುದಿಲ್ಲ ಈಗ ಇಂಟರ್ಫೇಸಿಂಗ್ ಬಗ್ಗೆ ಮಾತನಾಡುತ್ತಾ ನಾವು ಸಾಮಾನ್ಯವಾಗಿ ಕೆಲವು ರೀತಿಯ ಪ್ರತಿರೋಧ ವಿಭಾಜಕ ಸರ್ಕ್ಯೂಟ್ ಅನ್ನು ಬಳಸುತ್ತೇವೆ ನಾವು ಎಲ್ಡಿಆರ್ ಅನ್ನು ಬಳಸುವಂತೆ ನಾವು 5V ಪೂರೈಕೆಯೊಂದಿಗೆ ಪ್ರತಿರೋಧ R1 ಅನ್ನು ಬಳಸಬಹುದು ನಾವು ಅದನ್ನು ಮೈಕ್ರೊಕಂಟ್ರೋಲರ್ನ ಅನಲಾಗ್ ಇನ್ಪುಟ್ ಪಿನ್ಗಳಲ್ಲಿ ಒಂದಕ್ಕೆ ನೀಡಬಹುದು ಆದ್ದರಿಂದ ನೀವು ಮೊದಲು ನಿರೀಕ್ಷಿತ ಪರಿಸರದಲ್ಲಿ ಅನಲಾಗ್ ಔಟ್ಪುಟ್ ವೋಲ್ಟೇಜ್ ವ್ಯಾಪ್ತಿಯನ್ನು ಕಂಡುಹಿಡಿಯಬೇಕಾಗುತ್ತದೆ ಬೆಳಕಿನ ತೀವ್ರತೆಯು ಮಿತಿಗಿಂತ ಕಡಿಮೆಯಾಗಿದೆ ಎಂದು ಪರಿಶೀಲಿಸಲು LDR ಅನ್ನು ಬಳಸುತ್ತಿರಬಹುದು ಆದ್ದರಿಂದ ನೀವು ಒಂದು ಪ್ರಯೋಗವನ್ನು ಮಾಡುವ ಮೂಲಕ ಡಾರ್ಕ್ ಸ್ಥಿತಿಯಲ್ಲಿ ಮತ್ತು ಲೈಟ್ ಸ್ಥಿತಿಯಲ್ಲಿರುವ ಪ್ರತಿರೋಧ ಮೌಲ್ಯಗಳು ಯಾವುವು ಎಂಬುದನ್ನು ಕಂಡುಹಿಡಿಯಬೇಕು ಆದ್ದರಿಂದ ಈ RLDR ಮೌಲ್ಯವು ಬದಲಾಗುತ್ತಿದೆ ಅದರಂತೆ ನೀವು R1 ನ ಮೌಲ್ಯವನ್ನು ಆರಿಸಬೇಕಾಗುತ್ತದೆ ಇದರಿಂದಾಗಿ ವೋಲ್ಟೇಜ್ ಉತ್ಪಾದನೆಯಲ್ಲಿನ ಬದಲಾವಣೆಯು ಗಮನಾರ್ಹವಾಗಿರುತ್ತದೆ ಮೈಕ್ರೊಕಂಟ್ರೋಲರ್ನಲ್ಲಿ ನೀವು ಈ ಅನಲಾಗ್ ಇನ್ಪುಟ್ ಅನ್ನು ಓದಬಹುದು ಮತ್ತು ಅದನ್ನು ಏನು ಮಾಡಬೇಕೆಂದು ನಿರ್ಧಾರ ತೆಗೆದುಕೊಳ್ಳಬಹುದು ಈಗ ಈ ಉಪನ್ಯಾಸದಲ್ಲಿ ನಾವು ಮಾತನಾಡುವ ಕೊನೆಯ ರೀತಿಯ ಸಂವೇದಕ ಮೈಕ್ರೊಫೋನ್ ಆಗಿದೆ ಮೈಕ್ರೊಫೋನ್ ಒಂದು ರೀತಿಯ ಧ್ವನಿ ಸಂವೇದಕವಾಗಿದೆ ಕೆಲವು ಧ್ವನಿಯನ್ನು ಉತ್ಪಾದಿಸಲಾಗುತ್ತಿದೆ ಅದು ಮೈಕ್ರೊಫೋನ್ನಿಂದ ಸೆರೆಹಿಡಿಯಲ್ಪಟ್ಟು ಅದನ್ನು ಎಲೆಕ್ಟ್ರಾನಿಕ್ ಸ್ವರೂಪಕ್ಕೆ ಪರಿವರ್ತಿಸಲಾಗುತ್ತದೆ ಮೂಲಭೂತವಾಗಿ ಮೈಕ್ರೊಫೋನ್ ಎಂದರೇನು ಆಂತರಿಕವಾಗಿ ಕ್ರಿಯಾತ್ಮಕತೆಯ ದೃಷ್ಟಿಯಿಂದ ಈ ವ್ಯವಸ್ಥೆಯು ಸ್ಪೀಕರ್ನಂತೆಯೇ ಇರುತ್ತದೆ ಆದರೆ ಇದು ನಿಖರವಾಗಿ ಅದರ ವಿರುದ್ಧ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಸ್ಪೀಕರ್ ವಿದ್ಯುತ್ ಸಂಕೇತವನ್ನು ಶಬ್ದಕ್ಕೆ ಪರಿವರ್ತಿಸುತ್ತದೆ ಮೈಕ್ರೊಫೋನ್ ಧ್ವನಿಯನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸುತ್ತದೆ ವಿನ್ಯಾಸವು ತುಂಬಾ ಹೋಲುತ್ತದೆ ಇಲ್ಲಿ ಸಹ ಡಯಾಫ್ರಾಮ್ ಇದೆ ಆದರೆ ಮೈಕ್ರೊಫೋನ್ಗಳು ಸ್ಪೀಕರ್ಗಿಂತ ಚಿಕ್ಕದಾಗಿದೆ ಸಾಮಾನ್ಯವಾಗಿ ಸ್ಪೀಕರ್ಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತವೆ ಇದಕ್ಕೆ ವಿರುದ್ಧವಾಗಿ ಮೈಕ್ರೊಫೋನ್ಗಳು ಗಾತ್ರದಲ್ಲಿ ಬಹಳ ಕಡಿಮೆ ಒಳಗೆ ಬಹಳ ಸಣ್ಣ ಡಯಾಫ್ರಾಮ್ ಇದೆ ನೀವು ಅದರ ಮೇಲೆ ಮಾತನಾಡುವಾಗ ಡಯಾಫ್ರಾಮ್ ಕಂಪಿಸುತ್ತದೆ ಆ ಶಾಶ್ವತ ಮ್ಯಾಗ್ನೆಟ್ ಸುತ್ತಲೂ ಡಯಾಫ್ರಾಮ್ ಸುತ್ತಲೂ ಒಂದು ಕಾಯಿಲ್ ಇದೆ ಈಗ ನೀವು ಸುರುಳಿಯ ಮೂಲಕ ವಿದ್ಯುತ್ ಪ್ರವಾಹವನ್ನು ಹರಿಸುತ್ತಿಲ್ಲ ಬದಲಿಗೆ ಧ್ವನಿಗೆ ಪ್ರತಿಕ್ರಿಯೆಯಾಗಿ ಡಯಾಫ್ರಾಮ್ ಕಂಪಿಸಲು ನೀವು ಅನುಮತಿಸುತ್ತಿದ್ದೀರಿ ಈಗ ಕಾಯಿಲ್ ಆಯಸ್ಕಾಂತೀಯ ಮಾಧ್ಯಮದೊಳಗೆ ಕಂಪಿಸುವಾಗ ಕಾಯಿಲ್ನಲ್ಲಿ ವೋಲ್ಟೇಜ್ ಪ್ರಚೋದಿಸಲ್ಪಡುತ್ತದೆ ಮತ್ತು ನೀವು ಆ ವೋಲ್ಟೇಜ್ ಅನ್ನು ಅಳೆಯಬಹುದು ಇದು ನಿಜವಾಗಿ ಹೀಗೆ ಕಾರ್ಯನಿರ್ವಹಿಸುತ್ತದೆ ಡಯಾಫ್ರಾಮ್ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುತ್ತದೆ ಡಯಾಫ್ರಾಮ್ಗೆ ಜೋಡಿಸಲಾದ ಕಾಯಿಲ್ ಸಹ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುತ್ತದೆ ಸ್ಪೀಕರ್ನಂತೆಯೇ ಶಾಶ್ವತ ಆಯಸ್ಕಾಂತವಿದೆ ಅದರಲ್ಲಿ ಸುರುಳಿ ಕುಳಿತುಕೊಳ್ಳುವ ಕಾಂತಕ್ಷೇತ್ರ ಇರುತ್ತದೆ ಆದ್ದರಿಂದ ಸುರುಳಿ ಚಲಿಸುವಾಗ ವಿದ್ಯುತ್ ಪ್ರವಾಹವು ಅದರ ಮೂಲಕ ಹರಿಯುತ್ತದೆ ಇದರಿಂದಾಗಿ ವೋಲ್ಟೇಜ್ ಪ್ರಚೋದಿಸಲ್ಪಡುತ್ತದೆ ಆದ್ದರಿಂದ ಧ್ವನಿ ಶಕ್ತಿಯು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಮೈಕ್ರೊಫೋನ್ ಹೀಗೆ ಕಾರ್ಯನಿರ್ವಹಿಸುತ್ತದೆ ಈಗ ಇಂಟರ್ಫೇಸ್ ಮಾಡುವುದು ಸಹ ಕಷ್ಟಕರವಲ್ಲ ನಾನು ಒಂದು ವಿಶಿಷ್ಟವಾದ ಇಂಟರ್ಫೇಸ್ ಅನ್ನು ತೋರಿಸುತ್ತಿದ್ದೇನೆ ಅದನ್ನು ಮಾಡುವ ಸರಳ ಮಾರ್ಗಗಳೂ ಸಹ ಇರಬಹುದು ನೀವು ಇಲ್ಲಿ ನೋಡುತ್ತೀರಿ ಇದು ಮೈಕ್ರೊಫೋನ್ನ ಸಾಂಕೇತಿಕ ರೇಖಾಚಿತ್ರ ಇಲ್ಲಿ ನಾನು ನಿಮಗೆ ಟ್ರಾನ್ಸಿಸ್ಟರ್ ಮಟ್ಟದ ಆಂಪ್ಲಿಫೈಯರ್ ಅನ್ನು ತೋರಿಸುತ್ತಿದ್ದೇನೆ ಅದು ಕೆಲವು ಪ್ರತಿರೋಧಗಳು ಮತ್ತು ಕೆಲವು ಕೆಪಾಸಿಟೆನ್ಸ್ಗಳನ್ನು ಒಳಗೊಂಡಿದೆ ನೀವು ಮಾತನಾಡುವಾಗಲೆಲ್ಲಾ ಧ್ವನಿಯನ್ನು ವೋಲ್ಟೇಜ್ ಆಗಿ ಪರಿವರ್ತಿಸಲಾಗುತ್ತಿದೆ ಅದು 0 ರಿಂದ 5 ವೋಲ್ಟ್ ವ್ಯಾಪ್ತಿಯಲ್ಲಿದೆ ಇಲ್ಲಿ ಸಾಮಾನ್ಯ ಇಂಟರ್ಫೇಸ್ ಅನ್ನು ತೋರಿಸಲಾಗಿದೆ ನೀವು ಇಲ್ಲಿ ಮೈಕ್ರೊಫೋನ್ ಮತ್ತು ಇತರ ಸರ್ಕ್ಯೂಟ್ರಿಯನ್ನು ನೋಡಬಹುದು ಇದು ನಿಮ್ಮ ಟ್ರಾನ್ಸಿಸ್ಟರ್ ಮತ್ತು ನೀವು ಈ ಆರ್ರ್ಡಿನೊ ಯುಎನ್ಒ ಜೊತೆ ಸಂಪರ್ಕವನ್ನು ಮಾಡಿದ್ದೀರಿ ಕೆಲವು ಪ್ರಯೋಗಗಳಿಗಾಗಿ ನೀವು ಈ ಪ್ರಕಾರದ ಮೈಕ್ರೊಫೋನ್ ಖರೀದಿಸಲು ಬಯಸಿದಾಗ ಈ ಸರ್ಕ್ಯೂಟ್ರಿಯನ್ನು ಈಗಾಗಲೇ ನಿರ್ಮಿಸಿರುವ ಕೆಲವು ಉತ್ಪನ್ನಗಳು ಲಭ್ಯವಿವೆ ಎಂದು ನೀವು ಕಾಣಬಹುದು ಆದ್ದರಿಂದ ನೀವು ಅದನ್ನು ಖರೀದಿಸಿದರೆ ನೀವು ಈ ಸರ್ಕ್ಯೂಟ್ ಅನ್ನು ನಿರ್ಮಿಸಬೇಕಾಗಿಲ್ಲ ನೇರವಾಗಿ ಈ ಘಟಕವು ನಿಮಗೆ ವೋಲ್ಟೇಜ್ ಅನ್ನು ನೀಡುತ್ತದೆ ಅದು ಅದು ಶಬ್ದಕ್ಕೆ ಅನುಪಾತದಲ್ಲಿರುತ್ತದೆ ಇದರೊಂದಿಗೆ ನಾವು ಈ ಉಪನ್ಯಾಸದ ಅಂತ್ಯಕ್ಕೆ ಬಂದಿದ್ದೇವೆ ಮುಂದಿನ ಉಪನ್ಯಾಸದಲ್ಲಿ ನಾವು ನಿಮಗೆ ತೋರಿಸಲು ಅಥವಾ ಇಂಟರ್ಫೇಸಿಂಗ್ ಪ್ರಯೋಗಗಳನ್ನು ಪ್ರದರ್ಶಿಸಲು ಬಳಸುತ್ತಿರುವ ಈ ಕೆಲವು ಸಾಧನಗಳೊಂದಿಗೆ ಮುಂದುವರಿಯುತ್ತೇವೆ ಧನ್ಯವಾದಗಳು